ಉಪನ್ಯಾಸ 02 ಇಂಜಿನೀರಿಂಗ್ ರೇಖಾಚಿತ್ರದ ಪರಿಚಯ II ಎಲ್ಲರಿಗೂ ನಮಸ್ಕಾರ ನಮ್ಮ ಇಂಜಿನೀರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕೋರ್ಸ್ಗೆ ಸುಸ್ವಾಗತ ನಾವು ಇಂಜಿನೀರಿಂಗ್ ಡ್ರಾಯಿಂಗ್ ಪರಿಚಯದಲ್ಲಿ ಮಾಡ್ಯೂಲ್ 1 ಮತ್ತು ಉಪನ್ಯಾಸ 2 ರಲ್ಲಿದ್ದೇವೆ ನಮ್ಮ ಕೋರ್ಸ್ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಪುನರಾವರ್ತಿಸಲು ಇಂಜಿನೀರಿಂಗ್ ಡ್ರಾಯಿಂಗ್ ಮತ್ತು ಕೋನಿಕ್ ವಿಭಾಗಗಳು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ಸ್ ವಿಭಾಗಗಳು ಐಸೊಮೆಟ್ರಿಕ್ ಪ್ರೊಜೆಕ್ಷನ್ಸ್ ಈ ಭಾಗದಲ್ಲಿ ನಾವು ಕಂಪ್ಯೂಟರ್ ಗ್ರಾಫಿಕ್ಸ್ನ ಅವಲೋಕನ ಮತ್ತು ವಿನ್ಯಾಸ ಯೋಜನೆಯನ್ನು ಒಳಗೊಳ್ಳುತ್ತೇವೆ ನಮ್ಮ ಗುಣಮಟ್ಟ ಪಠ್ಯಪುಸ್ತಕಗಳೆಂದರೆ ಎನ್ ಭಟ್ ಅವರ ಇಂಜಿನೀರಿಂಗ್ ಡ್ರಾಯಿಂಗ್ ಮತ್ತು ಆಟೋಕ್ಯಾಡ್ನೊಂದಿಗೆ ಇಂಜಿನೀರಿಂಗ್ ಗ್ರಾಫಿಕ್ಸ್ ಮತ್ತು ನಾವು ಕಂಪ್ಯೂಟರ್ ಗ್ರಾಫಿಕ್ಸ್ ಬಗ್ಗೆ ಕಲಿಯುತ್ತಿರುವಾಗ ಇಂಜಿನೀರಿಂಗ್ ರೇಖಾಚಿತ್ರಗಳ ಪರಿಚಯದ ಮೊದಲ ಭಾಗದಲ್ಲಿ ನಾವು ಸೋಲಿಡ್ ವರ್ಕ್ಸ್ನ ಪರಿಚಯವನ್ನು ಬಳಸುತ್ತೇವೆ ಎರಡನೇ ಉಪನ್ಯಾಸದಲ್ಲಿ ನಮ್ಮ ಡ್ರಾಯಿಂಗ್ ಕೋರ್ಸ್ನಲ್ಲಿ ಬಳಸುವ ಡ್ರಾಯಿಂಗ್ ಉಪಕರಣಗಳು ಮತ್ತು ಅಕ್ಷರಗಳನ್ನು ನಾವು ಒಳಗೊಳ್ಳುತ್ತೇವೆ ಬಳಸಲಾಗುವ ಸ್ಟ್ಯಾಂಡರ್ಡ್ ಡ್ರಾಯಿಂಗ್ ಉಪಕರಣಗಳು ಮತ್ತು ಪರಿಕರಗಳೆಂದರೆ ಡ್ರಾಯಿಂಗ್ ಶೀಟ್ಗಳು ಡ್ರಾಯಿಂಗ್ ಶೀಟ್ ಅನ್ನು ಕವರ್ ಮಾಡಲು ಡ್ರಾಯಿಂಗ್ ಬೋರ್ಡ್ ಡ್ರಾಫ್ಟರ್ ಅಥವಾ ಟಿ ಸ್ಕ್ವೇರ್ ಸೆಟ್ ಸ್ಕ್ವೆರ್ಗಳು ಮತ್ತು ಪ್ರೊಟ್ರಾಕ್ಟರ್ ಕೆಲವೊಮ್ಮೆ ನಾವು ಕಂಪಾಸ್ಗಳು ಮತ್ತು ವಿಭಾಜಕಗಳನ್ನು ಸಹ ಬಳಸುತ್ತೇವೆ ರೇಖಾಚಿತ್ರದ ಅವಶ್ಯಕ ಭಾಗವೆಂದರೆ ಪೆನ್ಸಿಲ್ಗಳು ಮತ್ತು ಎರೇಸರ್ ವಿರಳವಾಗಿ ಬಿಂದುಗಳನ್ನು ಸಂಪರ್ಕಿಸಲು ನಾವು ಫ್ರೆಂಚ್ ವಕ್ರಾಕೃತಿಗಳನ್ನು ಬಳಸುತ್ತೇವೆ ಸಾಮಾನ್ಯವಾಗಿ ನಾವು ಫ್ರೀಹ್ಯಾಂಡ್ ರೇಖಾಚಿತ್ರಗಳೊಂದಿಗೆ ಹೋಗುತ್ತೇವೆ ಆದರೆ ನಾವು ಫ್ರೆಂಚ್ ವಕ್ರಾಕೃತಿಗಳೊಂದಿಗೆ ಹೋಗಬೇಕು ಕಾಗದವನ್ನು ಹಿಡಿದಿಡಲು ನಮಗೆ ಕಾಗದದ ತುಣುಕುಗಳು ಮತ್ತು ಪಿನ್ಗಳು ಬೇಕಾಗುತ್ತವೆ ಮತ್ತು ಪೆನ್ಸಿಲ್ ಅನ್ನು ತೀಕ್ಷ್ಣಗೊಳಿಸಲು ಮರಳು ಕಾಗದ ಶಾರ್ಪನರ್ ಅಥವಾ ಬ್ಲೇಡ್ಗಳ ಅಗತ್ಯವಿದೆ ಡ್ರಾಯಿಂಗ್ ಉಪಕರಣಗಳು ಮತ್ತು ಪರಿಕರಗಳಲ್ಲಿ ಡ್ರಾಯಿಂಗ್ ಶೀಟ್ ಬಳಸುವುದು ಅಗತ್ಯವಾದ ಅಂಶವಾಗಿದೆ ಇಲ್ಲಿ ಒಂದು ನಿರ್ದಿಷ್ಟ ಅಗಲ ಮತ್ತು ಉದ್ದವನ್ನು ಹೊಂದಿರುವ ಡ್ರಾಯಿಂಗ್ ಶೀಟ್ ಟೆಂಪ್ಲೆಟ್ ಅನ್ನು ನಾವು ನೋಡಬಹುದು ಇದು ಬಹಳ ಉದ್ದವಾದ ಆಯತಾಕಾರದ ಶೀಟ್ ಡ್ರಾಯಿಂಗ್ ಪೇಪರ್ ಆಗಿದೆ ಭಾರತೀಯ ಮಾನದಂಡಗಳ ಬ್ಯೂರೋ ಯಾವುದೇ ರೇಖಾಚಿತ್ರವನ್ನು ಶಿಫಾರಸು ಮಾಡುತ್ತವೆ ಈ ಡ್ರಾಯಿಂಗ್ ಶೀಟ್ಗಳನ್ನು A0 ನಂತಹ ವಿಭಿನ್ನ ಸ್ವರೂಪಗಳಾಗಿ ವರ್ಗೀಕರಿಸುತ್ತವೆ ಇದು 1189 ಮಿಲಿಮೀಟರ್ ಉದ್ದ ಮತ್ತು 841 ಮಿಲಿಮೀಟರ್ ಅಗಲವನ್ನು ಹೊಂದಿದೆ ಸಾಮಾನ್ಯವಾಗಿ ನಾವು ಉದ್ದವಾದ ಭಾಗವನ್ನು ಸಮತಲ ದಿಕ್ಕಿನಲ್ಲಿ ಮತ್ತು ಚಿಕ್ಕ ಭಾಗವನ್ನು ಲಂಬ ಬದಿಯಲ್ಲಿ ಇಡುತ್ತೇವೆ ಇತರ ಹಾಳೆಗಳು A1 ಅಂದರೆ 849 ಮಿಲಿಮೀಟರ್ನಿಂದ 594 ಮಿಲಿಮೀಟರ್ಗಳಲ್ಲಿ ಲಭ್ಯವಿದೆ ಆದ್ದರಿಂದ ನೀವು ನೋಡುತ್ತಿದ್ದರೆ ಈ ಡ್ರಾಯಿಂಗ್ ಶೀಟ್ಗಳಿಗಾಗಿ ನಾವು ನೋಡಬಹುದಾದ ಡಯಾಗ್ನಲ್ ಪುನರಾವರ್ತನೆ ಇದೆ A2 ಅಂದರೆ 594 ಎಂಎಂ ನಿಂದ 420 ಎಂಎಂ A3 ಅಂದರೆ 420 ಎಂಎಂ ನಿಂದ 297 ಎಂಎಂ ಮತ್ತು A 4 ಅಂದರೆ 297 ಎಂಎಂ ನಿಂದ 210 ಎಂಎಂ ಆದ್ದರಿಂದ ಡ್ರಾಯಿಂಗ್ ಶೀಟ್ಗಳಲ್ಲಿ ಈ ಪುನರಾವರ್ತಿತ ಮಾದರಿಯನ್ನು ನಾವು ಹೇಳಬಹುದು ಸಾಮಾನ್ಯವಾಗಿ ರೇಖಾಚಿತ್ರದ ಹಾಳೆಗಳು ಅವುಗಳ ಪ್ರೊಜೆಕ್ಷನ್ಗಳಲ್ಲಿ ಮೂರು ಆಯಾಮದ ವಸ್ತುಗಳನ್ನು ಒಳಗೊಂಡಿರುತ್ತವೆ ನೀವು ಮುಂಭಾಗದ ನೋಟದಿಂದ ನೋಡುತ್ತಿದ್ದರೆ ಆ ರೇಖಾಚಿತ್ರವು ಹೇಗೆ ಕಾಣುತ್ತದೆ ಬದಿಯ ನೋಟ ಅದು ಹೇಗೆ ಕಾಣುತ್ತದೆ ಬದಿಯಿಂದ ನಾವು ಆ ವಸ್ತುವನ್ನು ನೋಡುತ್ತಿದ್ದರೆ ಇದರರ್ಥ ಬಹುಶಃ ಈ ದಿಕ್ಕಿನಲ್ಲಿ ವಸ್ತುವು ನಿಜವಾಗಿಯೂ ಇಳಿಜಾರಾದ ಪ್ರೊಜೆಕ್ಷನ್ಗಳಂತೆ ಮತ್ತು ವಸ್ತು ಭಾಗದೊಂದಿಗೆ ಹ್ಯಾಶ್ ಎಂದು ತೋರಿಸುವ ಮೂಲಕ ಯಾವುದೇ ಕಟ್ ವಿಭಾಗಗಳಿದ್ದರೆ ಹೇಗೆ ಕಾಣುತ್ತದೆ ಮತ್ತು ಇದು ಪಿನ್ಗಳು ಜಾಯಿಂಟ್ಗಳು ಮತ್ತು ವಿವಿಧ ಕಟ್ ವಿಭಾಗಗಳನ್ನು ಹೊಂದಿರಬಹುದು ಆ ವಿಷಯಗಳನ್ನು ಸಹ ಪ್ರತಿನಿಧಿಸಬಹುದು ಮತ್ತು ಒಂದು ನಿರ್ದಿಷ್ಟ ರೀತಿಯ ಅಕ್ಷರಗಳು ಈ ಪ್ರತಿಯೊಂದು ಭಾಗಗಳನ್ನು ಪ್ರತಿನಿಧಿಸುತ್ತವೆ ಮತ್ತು ಆ ಡ್ರಾಯಿಂಗ್ ಶೀಟ್ನ ಮಾಲೀಕತ್ವದಂತಹದನ್ನು ಅಂದರೆ ಹೆಸರುಗಳು ಮತ್ತು ಅದನ್ನು ಮಾಡಿದವರು ಮತ್ತು ವಸ್ತುಗಳು ಗುಣಲಕ್ಷಣಗಳು ಮತ್ತು ಮುಂತಾದವುಗಳು ಒಳಗೊಂಡಿರುವುದನ್ನು ನಾವು ನೋಡುತ್ತೇವೆ ಇದು ಅನೇಕ ಅಸ್ಥಿರಗಳು ರೇಖಾಚಿತ್ರಗಳು ಮತ್ತು ಅಕ್ಷರಗಳನ್ನು ಒಳಗೊಂಡಿದೆ ಎಲೆಕ್ಟ್ರಿಕಲ್ ಇಂಜಿನೀರಿಂಗ್ ಎಲೆಕ್ಟ್ರಾನಿಕ್ಸ್ಗೂ ಸಹ ಯಾರಾದರೂ ಘಟಕವನ್ನು ತಯಾರಿಸಲು ಬಯಸಿದರೆ ಆ ಘಟಕವನ್ನು ಪ್ರತಿನಿಧಿಸಬೇಕಾಗುತ್ತದೆ ಆಯಾಮಗಳು ಗಾತ್ರ ಸಂಕೀರ್ಣ ವಿವರಗಳು ಎಲ್ಲವನ್ನೂ ಪ್ರತಿನಿಧಿಸಬೇಕಾಗುತ್ತದೆ ಮತ್ತು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಒಂದು ರೇಖಾಚಿತ್ರದ ಹಾಳೆಯೆಂದರೆ ಅದರ ಮೇಲೆ ನಾವು ಈ ರೇಖಾಚಿತ್ರಗಳನ್ನು ಚಿತ್ರಿಸುತ್ತೇವೆ ಮತ್ತು ಸಾಮಾನ್ಯವಾಗಿ ನಾವು BIS ಮಾನದಂಡಗಳನ್ನು ಶಿಫಾರಸು ಮಾಡುತ್ತೇವೆ ಆ ರೇಖಾಚಿತ್ರಗಳಲ್ಲಿ ಶೀರ್ಷಿಕೆಗಳು ಯಾವಾಗಲೂ ಇರುತ್ತದೆ A0 A1 A2 A3 A4 ಗಾತ್ರವನ್ನು ಚಿತ್ರಾತ್ಮಕವಾಗಿ ಪ್ರತಿನಿಧಿಸಲು ನಾವು ಬಹಳ ಉದ್ದವಾದ ಡ್ರಾಯಿಂಗ್ ಶೀಟ್ ಅನ್ನು ಪ್ರತಿನಿಧಿಸಿದ್ದೇವೆ ಅದರಲ್ಲಿ ಅರ್ಧವು ನಿಮಗೆ A1 ಅನ್ನು ನೀಡುತ್ತದೆ ಆ ಅರ್ಧವು ನಿಮಗೆ A2 ಮತ್ತಷ್ಟು A3 ಮತ್ತು A4 ಅನ್ನು ನೀಡುತ್ತದೆ ಆದ್ದರಿಂದ ಉತ್ತರ ಸ್ಕ್ರಿಪ್ಟ್ಗಳನ್ನು ಬರೆಯಲು ಅಥವಾ ನಮ್ಮ ವಸ್ತುಗಳನ್ನು ಮುದ್ರಿಸಲು ನಾವು ಸಾಂಪ್ರದಾಯಿಕವಾಗಿ ಬಳಸುವ ಹಾಳೆ A4 ಆಗಿದೆ ನಾವು ಬಳಸುವ ಸ್ಟ್ಯಾಂಡರ್ಡ್ ಪುಟ ಇದು A4 A4 ಗೆ ಸಂಬಂಧಿಸಿದಂತೆ A0 ದೊಡ್ಡದಾಗಿದೆ ಒಬ್ಬರು ಬಳಸಬೇಕಾದ ಅತ್ಯುತ್ತಮ ಡ್ರಾಯಿಂಗ್ ಶೀಟ್ ಯಾವುದು ಒಬ್ಬರು ಚಿಕ್ಕ ಡ್ರಾಯಿಂಗ್ ಶೀಟ್ ಅನ್ನು ಬಳಸಬೇಕಾಗುತ್ತದೆ ಅದು ಡ್ರಾಯಿಂಗ್ ಮತ್ತು ರೆಸಲ್ಯೂಶನ್ ಬಗ್ಗೆ ಸಂಪೂರ್ಣ ಸ್ಪಷ್ಟತೆಯನ್ನು ನೀಡುತ್ತದೆ ಅದು ಒಬ್ಬರು ಬಳಸಬೇಕಾದ ಅತ್ಯುತ್ತಮ ಡ್ರಾಯಿಂಗ್ ಶೀಟ್ ಆಗಿದೆ ವಸ್ತುವು ಚಿಕ್ಕದಾಗಿದ್ದರೆ ಮತ್ತು ಕಡಿಮೆ ಸಂಖ್ಯೆಯ ಅಂಶಗಳು ಅದರಲ್ಲಿ ಭಾಗಿಯಾಗಿದ್ದರೆ A2 ಹಾಳೆಯನ್ನು ಬಳಸುವುದು ಸರಿಯಾಗಿದೆ ವಸ್ತುವು ತುಂಬಾ ದೊಡ್ಡದಾಗಿದ್ದರೆ ಮತ್ತು ಅನೇಕ ಘಟಕಗಳನ್ನು ಹೊಂದಿದ್ದರೆ ವಿವರವಾದ ಅಭಿವ್ಯಕ್ತಿಗಳ ವಿವರಗಳನ್ನು ನೀಡಲು ಬಯಸಿದರೆ ಆಗ A0 ನ ಅಗತ್ಯವಿದೆ ನಾನು ಹೇಳಿದಂತೆ ಡ್ರಾಯಿಂಗ್ ಶೀಟ್ ಡ್ರಾಯಿಂಗ್ ಸ್ಥಳ ಕೆಲವು ಗಡಿರೇಖೆಗಳು ಮತ್ತು ಶೀರ್ಷಿಕೆ ಬ್ಲಾಕ್ ಅನ್ನು ಒಳಗೊಂಡಿರುತ್ತದೆ ಉದ್ದದ ಭಾಗವು ಸಮತಲ ದಿಕ್ಕಿನಲ್ಲಿದೆ ಕಡಿಮೆ ಭಾಗವು ಯಾವಾಗಲೂ ಲಂಬ ದಿಕ್ಕಿನಲ್ಲಿರುತ್ತದೆ ಡ್ರಾಯಿಂಗ್ ಶೀಟ್ ನಂತರ ಮುಂದಿನದು ಆ ಡ್ರಾಯಿಂಗ್ ಶೀಟ್ ಅನ್ನು ಹಿಡಿದಿಟ್ಟುಕೊಳ್ಳುವುದು ನಮಗೆ ಡ್ರಾಯಿಂಗ್ ಬೋರ್ಡ್ ಅಗತ್ಯವಿದೆ ಇಲ್ಲಿ ನಾವು ವಿವಿಧ ರೀತಿಯ ಡ್ರಾಯಿಂಗ್ ಬೋರ್ಡ್ಗಳನ್ನು ತೋರಿಸಿದ್ದೇವೆ ಮರದ ರಚನೆಯ ಬೋರ್ಡ ಅನ್ನು ಬಳಸುವುದು ಉತ್ತಮವಾಗಿದೆ ಆದ್ದರಿಂದ ಓರೆಯಾದ ಪ್ಲೇನ್ನ ಮೇಲೆ ಡ್ರಾಯಿಂಗ್ ಶೀಟ್ ಮತ್ತು ವಿಭಾಗವನ್ನು ಪೆನ್ ಪೆನ್ಸಿಲ್ಗಳು ಮತ್ತು ಡ್ರಾಯಿಂಗ್ ಉಪಕರಣಗಳಂತೆ ನಿಮ್ಮ ಮೀಸಲುಗಳನ್ನು ಇರಿಸಿಕೊಳ್ಳಲು ಫಿಕ್ಸ್ ಮಾಡಲಾಗುತ್ತದೆ ಆದ್ದರಿಂದ ಈ ಡ್ರಾಯಿಂಗ್ ಬೋರ್ಡ್ಗಳನ್ನು ಲೋಹೀಯ ಮೇಲ್ಮೈಗಳು ಮತ್ತು ಪ್ಲಾಸ್ಟಿಕ್ಗಳೊಂದಿಗೂ ಸಹ ಮಾಡಬಹುದು ಡ್ರಾಯಿಂಗ್ ಬೋರ್ಡ್ ಗಾತ್ರವು ಯಾವಾಗಲೂ ಈ ಡ್ರಾಯಿಂಗ್ ಶೀಟ್ಗಿಂತ ದೊಡ್ಡದಾಗಿದೆ ಉದಾಹರಣೆಗೆ ನಾವು A0 ಶೀಟ್ ಬಳಸುತ್ತಿದ್ದರೆ ಡ್ರಾಯಿಂಗ್ ಬೋರ್ಡ್ ಗಾತ್ರವು 1500 ಎಂಎಂ ಗಿಂತ 1000 ಎಂಎಂ ಅಗಲಕ್ಕಿಂತ ದೊಡ್ಡದಾಗಿರಬೇಕು ದಪ್ಪವು 25 ಮಿಲಿಮೀಟರ್ ಆಗಿರಬೇಕು ಒಬ್ಬರು A3 ಶೀಟ್ ಬಳಸಿದರೆ ಅಗತ್ಯವಿರುವ ಡ್ರಾಯಿಂಗ್ ಬೋರ್ಡ್ D3 ಗಾತ್ರವಾಗಿರುತ್ತದೆ ಡ್ರಾಯಿಂಗ್ ಟೇಬಲ್ ಪಕ್ಕದಲ್ಲಿ ರೇಖೆಗಳನ್ನು ಎಳೆಯಲು ನಮಗೆ ಡ್ರಾಫ್ಟರ್ ಅಥವಾ ಟಿ ಸ್ಕ್ವೇರ್ ಅಗತ್ಯವಿದೆ ಉದಾಹರಣೆಗೆ ಇಲ್ಲಿ ಯಾಂತ್ರಿಕ ಡ್ರಾಫ್ಟರ್ ಅನ್ನು ತೋರಿಸಲಾಗಿದೆ ಡ್ರಾಫ್ಟರ್ ಒಂದು ಕ್ಲ್ಯಾಂಪ್ ಅನ್ನು ಹೊಂದಿದೆ ಅದರ ಮೂಲಕ ಡ್ರಾಫ್ಟರ್ ಅನ್ನು ಡ್ರಾಯಿಂಗ್ ಬೋರ್ಡ್ಗೆ ಫಿಕ್ಸ್ ಮಾಡಬಹುದು ಸ್ಕ್ರೂಯಿಂಗ್ ಅನ್ಸ್ಕ್ರ್ಯೂಂಗ್ ಅನ್ನು ಮಾಡುವ ಮೂಲಕ ಒಬ್ಬರು ಆ ಕ್ಲ್ಯಾಂಪ್ ಅನ್ನು ಸಂಪರ್ಕಿಸುವ ಸ್ಥಿತಿಯಲ್ಲಿರುತ್ತಾರೆ ಮತ್ತು ಇದು ಯಾಂತ್ರಿಕ ಬಾರ್ಗಳನ್ನು ಹೊಂದಿದ್ದು ಅದರ ಮೂಲಕ ಸಮತಲ ಮತ್ತು ಲಂಬವಾದ ದಿಕ್ಕುಗಳನ್ನು ಸಾಧಿಸುವ ಸ್ಥಿತಿಯಲ್ಲಿರುತ್ತಾರೆ ಇದನ್ನು ಬಿಚ್ಚುವ ಮೂಲಕ ಈ ಅಳತೆ ಸ್ಕೇಲ್ ಅನ್ನು ತಿರುಗಿಸಬಹುದು ಮತ್ತು ಯಾವುದೇ ಇಳಿಜಾರಿನ ದಿಕ್ಕನ್ನು ಸಹ ಜೋಡಿಸಬಹುದು ಡ್ರಾಫ್ಟರ್ನ ಉದ್ದೇಶವೆಂದರೆ ಆ ಡ್ರಾಫ್ಟಿಂಗ್ ಟೇಬಲ್ ಅಥವಾ ಡ್ರಾಯಿಂಗ್ ಶೀಟ್ಗೆ ಅನುಗುಣವಾಗಿ ಸಮತಲವಾಗಿರುವ ರೇಖೆಯನ್ನು ಎಳೆಯುವುದು ಈ ಡ್ರಾಫ್ಟರ್ ಬಳಸಿ ಒಬ್ಬರು ಸಂಪೂರ್ಣ ಲಂಬ ರೇಖೆಗಳನ್ನು ಎಳೆಯಬಹುದು ಈ ಡ್ರಾಫ್ಟರ್ ಅನ್ನು ನೀವು ಎಲ್ಲಿಗೆ ಚಲಿಸಿದರೂ ಅದು ಯಾವಾಗಲೂ ಸಮತಲ ಮತ್ತು ಲಂಬ ದಿಕ್ಕುಗಳನ್ನು ಮಾತ್ರ ತೋರಿಸುತ್ತದೆ ಈ ಡ್ರಾಫ್ಟರ್ಗಳು ವಿಭಿನ್ನ ರೀತಿಯದ್ದಾಗಿರಬಹುದು ನಾವು ಮಿನಿ ಡ್ರಾಫ್ಟರ್ ಎಂದು ಕರೆಯುವ ಸರಳ ಡ್ರಾಫ್ಟರ್ ಅನ್ನು ಇಲ್ಲಿ ತೋರಿಸಲಾಗಿದೆ ಹೆಚ್ಚಿನ ಅತ್ಯಾಧುನಿಕ ಡ್ರಾಫ್ಟರ್ಗಳು ಸಹ ಇವೆ ಮತ್ತು ಅವುಗಳನ್ನು ಇಲ್ಲಿ ತೋರಿಸಲಾಗಿದೆ ಆದ್ದರಿಂದ ಈ ಸ್ಲೈಡರ್ ಮುಂದೆ ಮತ್ತು ಹಿಂದಕ್ಕೆ ಹೋಗುತ್ತದೆ ಇದರಿಂದಾಗಿ ಈ ಅಡ್ಡ ಲಂಬ ರೇಖೆಗಳನ್ನು ಮೇಜಿನ ಮೇಲೆ ಆ ದಿಕ್ಕಿನಲ್ಲಿ ಎಳೆಯಬಹುದು ಹಿಂದಿನ ದಿನಗಳಲ್ಲಿ ಜನರು T ಸ್ಕ್ವೇರ್ ಗಳೊಂದಿಗೆ ಹೋಗುತ್ತಿದ್ದರು ಆದ್ದರಿಂದ ಇದು T ರೂಪದಲ್ಲಿದೆ ಆದ್ದರಿಂದ ಈ ಬ್ಲಾಕ್ ಅನ್ನು ಡ್ರಾಯಿಂಗ್ ಟೇಬಲ್ನೊಂದಿಗೆ ಜೋಡಿಸಿದ ನಂತರ ಒಬ್ಬರು ಸಮತಲ ರೇಖೆಯನ್ನು ಎಳೆಯಬಹುದು ಡ್ರಾಫ್ಟರ್ ಜೊತೆಗೆ ಇತರ ಅಗತ್ಯ ಅಂಶಗಳು ಸೆಟ್ ಸ್ಕ್ವೇರ್ಗಳಾಗಿವೆ ಇವು ಸಾಮಾನ್ಯವಾಗಿ 45 ಡಿಗ್ರಿ ಮತ್ತು 30 60 ಡಿಗ್ರಿಗಳಲ್ಲಿ ಬರುತ್ತವೆ ಇಲ್ಲಿ ಓರೆಯ ಕೋನವು 45 ಡಿಗ್ರಿ ಮತ್ತು ಇದು ಕೂಡ 45 ಡಿಗ್ರಿ ಮತ್ತು ಇದು 90 ಡಿಗ್ರಿ ಯಾರಾದರೂ ಮಿನಿ ಡ್ರಾಫ್ಟರ್ನೊಂದಿಗೆ ಓರೆಯಾದ ರೇಖೆಯನ್ನು ಎಳೆಯಲು ಬಯಸಿದರೆ ಸೆಟ್ ಸ್ಕ್ವೇರ್ ಅನ್ನು ಅಲ್ಲಿ ಇಟ್ಟುಕೊಂಡು ಆ ದಿಕ್ಕಿನಲ್ಲಿ ಒಂದು ರೇಖೆಯನ್ನು ಎಳೆಯುತ್ತಾರೆ ಇತರ ಸೆಟ್ ಸ್ಕ್ವೇರ್ ಈ ಬದಿಯಲ್ಲಿ 30 ಡಿಗ್ರಿ ಮತ್ತು ಈ ಬದಿಯಲ್ಲಿ 60 ಡಿಗ್ರಿಗಳೊಂದಿಗೆ ಬರುತ್ತದೆ ಉಳಿದ ಕೋನವು 90 ಡಿಗ್ರಿ ಕೆಲವು ಸೆಟ್ ಸ್ಕ್ವೇರ್ಗಳು ಈ ರೀತಿಯ ಸಂಕೀರ್ಣ ಕರ್ವ್ ಮಾದರಿಗಳನ್ನು ಸಹ ಒಳಗೊಂಡಿರುತ್ತವೆ ಸಾಮಾನ್ಯವಾಗಿ ಇವು ಅಕ್ರಿಲಿಕ್ ಪ್ಲಾಸ್ಟಿಕ್ಗಳಾಗಿವೆ ಇದರಿಂದಾಗಿ ಇದು ಪಾರದರ್ಶಕವಾಗಿದೆ ಆದ್ದರಿಂದ ಒಬ್ಬರು ಸ್ಕೇಲ್ ಅನ್ನು ಗಮನಿಸಬಹುದು ಮತ್ತು ಈ ಸ್ಲಾಟ್ಗಳ ಜೊತೆಗೆ ರೇಖೆಗಳನ್ನು ಸಹ ಹಾಕಬಹುದು ಇತರ ಅಗತ್ಯ ಅಂಶವೆಂದರೆ ಪ್ರೊಟ್ರಾಕ್ಟರ್ ಅದರ ಮೂಲಕ ಆ ಹಂತದಿಂದ ಮಾಡಿದ ಓರೆಯ ಕೋನವನ್ನು ಗಮನಿಸಬಹುದು ಸಮಾನಾಂತರ ಲಂಬ ಮತ್ತು ಓರೆಯಾದ ರೇಖೆಗಳನ್ನು ಎಳೆಯಲು ನಾವು ಈ ಡ್ರಾಫ್ಟರ್ಗಳನ್ನು ಮತ್ತು ಸೆಟ್ ಸ್ಕ್ವೇರ್ಗಳನ್ನು ಬಳಸುತ್ತೇವೆ ಇತರ ರೇಖಾಚಿತ್ರ ಘಟಕಗಳು ಕಾಂಪಾಸ್ಗಳು ಮತ್ತು ವಿಭಾಜಕಗಳಾಗಿವೆ ಸ್ಟ್ಯಾಂಡರ್ಡ್ ಜ್ಯಾಮಿತೀಯ ಪೆಟ್ಟಿಗೆಯಲ್ಲಿ ಈ ಕಂಪಾಸ್ ಇರುತ್ತದೆ ಅದರ ಮೂಲಕ ಈ ವಸ್ತುವನ್ನು ಮಧ್ಯದಲ್ಲಿ ಇರಿಸಿ ಮತ್ತು ಆ ಸ್ಲಾಟ್ ಮೂಲಕ ಪೆನ್ಸಿಲ್ ಅನ್ನು ಇಟ್ಟುಕೊಂಡು ವೃತ್ತವನ್ನು ಎಳೆಯಬಹುದು ಒಬ್ಬರು ಪರಿಪೂರ್ಣ ವೃತ್ತವನ್ನು ಆರ್ಕ್ ಅನ್ನು ಎಳೆಯಬಹುದು ಇನ್ನೊಂದು ಡಿವೈಡರ್ ಡಿವೈಡರ್ ಬಳಸಿ ಒಬ್ಬರು ಟ್ರ್ಯಾಕ್ ಮಾಡಬಹುದು ಮತ್ತು ಉದ್ದವನ್ನು ವರ್ಗಾಯಿಸಬಹುದು ಉದಾಹರಣೆಗೆ ಎರಡು ಅಂಶಗಳಿವೆ ಆ ಉದ್ದ ಏನೆಂದು ನೇರವಾಗಿ ಅಳೆಯುವ ಬದಲು ಅದರ ನಡುವಿನ ಅಂತರವನ್ನು ವರ್ಗಾಯಿಸಲು ನಾವು ಬಯಸುತ್ತೇವೆ ಆದ್ದರಿಂದ ನಾವು ವಿಭಾಜಕವನ್ನು ಬಳಸುತ್ತೇವೆ ಅದನ್ನು ಫಿಕ್ಸ್ ಮಾಡಿದ ನಂತರ ಅದೇ ಸ್ಥಳದಲ್ಲಿ ಮತ್ತೊಂದು ಬಿಂದುವನ್ನು ಬಳಸಿ ಮತ್ತು ಆ ಉದ್ದವನ್ನು ವರ್ಗಾಯಿಸಿ ಹೆಚ್ಚಿನ ಉದ್ದೇಶಕ್ಕಾಗಿ ನಾವು ಸಾಮಾನ್ಯವಾಗಿ ವಿಭಾಜಕಗಳನ್ನು ಬಳಸುತ್ತೇವೆ ಈ ಕಾಂಪಾಸ್ಗಳು ವಿಭಿನ್ನ ಗುಣಮಟ್ಟ ಮತ್ತು ಶಕ್ತಿಯನ್ನು ಹೊಂದಿವೆ ಅತ್ಯಾಧುನಿಕವಾದವುಗಳು ಉತ್ತಮವಾದ ಲೋಹೀಯ ಚೌಕಟ್ಟುಗಳನ್ನು ಹೊಂದಿದ್ದು ಇದರಿಂದಾಗಿ ಹಿಡಿತವು ಯಾವಾಗಲೂ ಉತ್ತಮವಾಗಿರುತ್ತದೆ ಮತ್ತು ಈ ಭಾಗದಲ್ಲಿ ನಾವು ಪೆನ್ಸಿಲ್ ಸೀಸವನ್ನು ಸೇರಿಸಬಹುದಾಗಿದೆ ಮತ್ತು ಇದು ಕಂಪಾಸ್ನ ಮತ್ತೊಂದು ಶೈಲಿಯಾಗಿದೆ ಸಾಮಾನ್ಯವಾಗಿ ಬೋ ಕಂಪಾಸ್ ಎಂದು ಕರೆಯುವ ನಾವು ಅದರ ಮೂಲಕ ಸೀಸವನ್ನು ಅಲ್ಲಿ ಇಡಬಹುದು ಮತ್ತು ಇದು ಕಾಂಪಾಸ್ನ ಸೇರುವ ಭಾಗವಾಗಿದೆ ಇದರಲ್ಲಿ ಪೆನ್ಸಿಲ್ ಸೀಸವನ್ನು ಸೇರಿಸಬಹುದು ಮತ್ತು ಇಲ್ಲಿ ಪೆನ್ಸಿಲ್ ಲೀಡ್ಗಳನ್ನು ತೋರಿಸಲಾಗಿದೆ ವಿಶಿಷ್ಟ ಇಂಜಿನೀರಿಂಗ್ ಕಂಪಾಸ್ ವಿಭಾಜಕಗಳು ವಿಭಿನ್ನ ಸ್ವರೂಪಗಳಲ್ಲಿ ಬರುತ್ತವೆ ಅಪ್ಲಿಕೇಶನ್ ಆಧರಿಸಿ ಒಬ್ಬರು ಈ ಕಂಪಾಸ್ ಅನ್ನು ಬಳಸುತ್ತಾರೆ ಈಗ ಯಾವುದೇ ರೇಖಾಚಿತ್ರದ ಪ್ರಮುಖ ಅಂಶವೆಂದರೆ ಪೆನ್ಸಿಲ್ ಸಾಮಾನ್ಯ ಪೆನ್ಸಿಲ್ಗಳಿಗೆ ಹೋಲಿಸಿದರೆ ಇಂಜಿನೀರಿಂಗ್ ಡ್ರಾಯಿಂಗ್ ಸ್ಕೆಚ್ ಪೆನ್ಸಿಲ್ಗಳು ವಿಭಿನ್ನ ಶ್ರೇಣಿಗಳನ್ನು ಒಳಗೊಂಡಿರುತ್ತವೆ ಸಾಮಾನ್ಯವಾಗಿ ನಾವು ಬಳಸುವ ಆ ಗ್ರ್ಯಾಫೈಟ್ ಸೀಸದ ಗಟ್ಟಿತನವನ್ನು ಆಧರಿಸಿ 16 ಶ್ರೇಣಿಗಳಿವೆ ಉದಾಹರಣೆಗೆ 9H ಅತ್ಯಂತ ಕಠಿಣ ರೀತಿಯ ಗ್ರ್ಯಾಫೈಟ್ ಆಗಿದ್ದು 6H 5H ಮತ್ತು 4H ಅನ್ನು ಹೊಂದಿರುವವರಿಗೆ ಅತ್ಯಂತ ಗಟ್ಟಿಯಾಗಿರುತ್ತದೆ ಅದು 3H ಆಗಿದ್ದರೆ ತುಂಬಾ ಗಟ್ಟಿಯಾದ ಪೆನ್ಸಿಲ್ ಆಗಿರುತ್ತದೆ ಮತ್ತು ಇದು H ಆಗಿದ್ದರೆ ಮಧ್ಯಮ ಗಟ್ಟಿಯಾಗಿರುತ್ತದೆ ಅದು B ಪ್ರಕಾರದಾಗಿದ್ದರೆ ಮಧ್ಯಮ ಮೃದು ಮತ್ತು ಕಪ್ಪು 2B ಪೆನ್ಸಿಲ್ ಮೃದು ಮತ್ತು ಕಪ್ಪು 3B ಪೆನ್ಸಿಲ್ ತುಂಬಾ ಮೃದು ಮತ್ತು ಕಪ್ಪು ಮತ್ತು 7B ಪೆನ್ಸಿಲ್ ಎಲ್ಲಕ್ಕಿಂತ ಮೃದುವಾಗಿರುತ್ತದೆ ಆದ್ದರಿಂದ ಇಲ್ಲಿ ಎಡ ಬದಿಯಲ್ಲಿ ನಾವು 6B 5B B ಬಹುಶಃ 5H 3H ಮತ್ತು 4H ಸಂಕೇತಗಳಂತಹ ವಿಭಿನ್ನ ಪೆನ್ಸಿಲ್ಗಳನ್ನು ತೋರಿಸಿದ್ದೇವೆ ಅದರ ಕೆಳಗೆ ನಾವು ಪೆನ್ಸಿಲಿನಿಂದ ಮಾಡಿದ ಬಣ್ಣವನ್ನು ತೋರಿಸಿದ್ದೇವೆ ಆ ಕಾಂಟ್ರಾಸ್ಟ್ ಅನ್ನು ಪೆನ್ಸಿಲಿನಿಂದ ಮಾಡಲಾಗಿದೆ ಈ ಕೋರ್ಸ್ಗೆ ಶಿಫಾರಸು ಮಾಡಲಾದ ಪೆನ್ಸಿಲ್ಗಳು ಈ ನಾಲ್ಕು ಶ್ರೇಣಿಗಳಾಗಿವೆ 3H 2H H ಮತ್ತು HB ಅನ್ನು ಉಲ್ಲೇಖಿಸಿರುವ ಪೆನ್ಸಿಲ್ನ ಗ್ರೇಡ್ಗಳಾಗಿವೆ ಮತ್ತು 2H ಬಳಸಿ ನಿರ್ಮಿಸಲಾದ ರೇಖೆಗಳು ಬಹುಶಃ ಆಯಾಮದ ರೇಖೆಗಳು ಮತ್ತು ಮಧ್ಯದ ರೇಖೆಗಳನ್ನು ನಿರ್ಮಿಸುವುದು ಪೆನ್ಸಿಲ್ನ ಉದ್ದೇಶವಾಗಿದೆ ಅದು ಆಬ್ಜೆಕ್ಟ್ ರೇಖೆಗಳು ಮತ್ತು ಅಕ್ಷರಗಳಾಗಿದ್ದರೆ ಅದನ್ನು H ನೊಂದಿಗೆ ಮಾಡಬೇಕು ಮತ್ತು ಅದು ಆಯಾಮ ಮತ್ತು ಗಡಿ ರೇಖೆಗಳ ಬಗ್ಗೆ ಏನಾದರೂ ಇದ್ದರೆ ಒಬ್ಬರು HB ಪೆನ್ಸಿಲ್ ಅನ್ನು ಬಳಸಬೇಕಾಗುತ್ತದೆ ಒಟ್ಟಾರೆಯಾಗಿ B ದರ್ಜೆಯ ಪೆನ್ಸಿಲ್ಗಳು ಹೆಚ್ಚು ಗ್ರ್ಯಾಫೈಟ್ ಅನ್ನು ಹೊಂದಿರುತ್ತವೆ ನಾವು ಟೇಬಲ್ ಅನ್ನು ನೋಡುತ್ತಿದ್ದರೆ B ಯಾವಾಗಲೂ ಹೆಚ್ಚು ಗ್ರ್ಯಾಫೈಟ್ ಅನ್ನು ಹೊಂದಿರುತ್ತದೆ ಮತ್ತು ದಪ್ಪ ಮತ್ತು ಗಾಢವಾದ ರೇಖೆಯನ್ನು ಮಾಡುತ್ತದೆ ಮತ್ತು ಈ ಸಾಲುಗಳು ತಿಳಿ ಪೆನ್ಸಿಲ್ಗಿಂತ ಸ್ವಲ್ಪ ಸ್ಮಡ್ಜಿಯರ್ ಆಗಿರುತ್ತವೆ H ದರ್ಜೆಯ ಪೆನ್ಸಿಲ್ ನಾವು ಅದನ್ನು ಬಳಸುತ್ತಿದ್ದರೆ ಇದು ಹೆಚ್ಚು ಜೇಡಿಮಣ್ಣನ್ನು ಹೊಂದಿರುತ್ತದೆ ಆದ್ದರಿಂದ ತೆಳ್ಳನೆ ಮತ್ತು ಉತ್ತಮವಾದ ರೇಖೆಗಳನ್ನು ಎಳೆಯಬಹುದು ಮತ್ತು ಡಾರ್ಕ್ ಪೆನ್ಸಿಲ್ಗಿಂತ ಕಡಿಮೆ ನಯವಾಗಿರುತ್ತದೆ ಈಗ ನಾವು ಫ್ರೆಂಚ್ ವಕ್ರಾಕೃತಿಗಳ ಬಗ್ಗೆ ಕಲಿಯುತ್ತೇವೆ ಉದಾಹರಣೆಗೆ ನಾನು ಮೂರು ಡೇಟಾ ಪಾಯಿಂಟ್ಗಳನ್ನು ಹೊಂದಿದ್ದರೆ ಒಬ್ಬರು ಅನಿಯಂತ್ರಿತ ಫ್ರೀಹ್ಯಾಂಡ್ ಸ್ಕೆಚ್ ಅನ್ನು ಎಳೆಯಬಹುದು ಅಥವಾ ಬಹುಶಃ ಫ್ರೆಂಚ್ ಕರ್ವ್ ಅನ್ನು ಬಳಸಬಹುದು ಇದರಿಂದಾಗಿ ಪಾಯಿಂಟ್ ಆ ವಕ್ರರೇಖೆಯ ಮೂಲಕ ಹಾದುಹೋಗಬಹುದು ಮತ್ತು ಅದನ್ನು ಉತ್ತಮವಾದ ನಯವಾದ ರೇಖೆಯಿಂದ ಸಂಪರ್ಕಿಸಬಹುದು ನಮ್ಮ ಮುಂದಿನ ಉದ್ದೇಶಗಳಿಗೆ ಈ ಫ್ರೆಂಚ್ ವಕ್ರಾಕೃತಿಗಳ ಅಗತ್ಯವಿದೆ ಮತ್ತು ಈ ಫ್ರೆಂಚ್ ವಕ್ರಾಕೃತಿಗಳು ಯೂಲರ್ ಸುರುಳಿಗಳಿಂದ ಮಾಡಿದ ಭಾಗಗಳಾಗಿವೆ ಯೂಲರ್ ಸುರುಳಿಯ ಭಾಗವನ್ನು ತೆಗೆದುಕೊಳ್ಳಲಾಗುವುದು ಮತ್ತು ಈ ಫ್ರೆಂಚ್ ಕರ್ವ್ ಅನ್ನು ತಯಾರಿಸಲಾಗುತ್ತದೆ ಮತ್ತು ವಕ್ರಾಕೃತಿಗಳ ಮುಕ್ತ ರೂಪವನ್ನು ಚಿತ್ರಿಸಲು ಉದ್ದೇಶಿಸಲಾಗುತ್ತದೆ ಉದಾಹರಣೆಗೆ ಹಲವಾರು ನಾನ್ ಕೊಲಿನೀಯರ್ ಬಿಂದುಗಳ ಮೂಲಕ ನಯವಾದ ವಕ್ರರೇಖೆಯು ಹಾದುಹೋಗುತ್ತದೆ ವಕ್ರರೇಖೆ ಅನ್ನು ಪ್ರತಿನಿಧಿಸಲು ನಾವು ಫ್ರೆಂಚ್ ವಕ್ರಾಕೃತಿಗಳನ್ನು ಬಳಸುತ್ತೇವೆ ಸಾಮಾನ್ಯವಾಗಿ ಉದ್ದವಾದವುಗಳನ್ನು ಪ್ಯಾರಾಬೋಲಾಕ್ಕಾಗಿ ಬಳಸಲಾಗುತ್ತದೆ ಚಿಕ್ಕದಾದವುಗಳನ್ನು ದೀರ್ಘವೃತ್ತಕ್ಕೆ ಬಳಸಲಾಗುತ್ತದೆ ಮತ್ತು ಮಧ್ಯಮವಾದವುಗಳನ್ನು ಹೈಪರ್ಬೋಲಾಗಳಿಗೆ ಬಳಸಲಾಗುತ್ತದೆ ಮತ್ತು ಇದು ವಿಭಿನ್ನ ಅಂಡಾಕಾರದ ವಕ್ರಾಕೃತಿಗಳನ್ನು ಸಹ ಹೊಂದಿರುತ್ತದೆ ಆದ್ದರಿಂದ ವಕ್ರರೇಖೆಯ ಮುಕ್ತ ರೂಪದ ಅಗತ್ಯವಿದ್ದಾಗಲೆಲ್ಲಾ ನಾವು ಈ ಫ್ರೆಂಚ್ ವಕ್ರಾಕೃತಿಗಳನ್ನು ಬಳಸುತ್ತೇವೆ ಮರದ ತಯಾರಿಕೆ ಮತ್ತು ಕತ್ತರಿಸುವುದಕ್ಕೂ ಸಹ ಜನರು ಉತ್ತಮವಾದ ರೂಪವನ್ನು ಪಡೆಯಲು ಲೋಹೀಯ ಫ್ರೆಂಚ್ ವಕ್ರಾಕೃತಿಗಳನ್ನು ಬಳಸುತ್ತಾರೆ ಇತರ ಡ್ರಾಯಿಂಗ್ ಉಪಕರಣಗಳು ಮತ್ತು ಪರಿಕರಗಳೆಂದರೆ ಕಾಗದದ ತುಣುಕುಗಳು ಮತ್ತು ಪಿನ್ಗಳಾಗಿವೆ ಆದ್ದರಿಂದ ನಮ್ಮಲ್ಲಿ ಡ್ರಾಯಿಂಗ್ ಬೋರ್ಡ್ ಇದ್ದಾಗಲೆಲ್ಲಾ ಇದನ್ನು ಹಿಡಿದಿಟ್ಟುಕೊಳ್ಳುವುದು ಬೋರ್ಡ್ ಡ್ರಾಯಿಂಗ್ ಶೀಟ್ ಅನ್ನು ಆ ಡ್ರಾಯಿಂಗ್ ಬೋರ್ಡ್ನಲ್ಲಿ ಹಿಡಿದಿಡಲು ನಾವು ಬಯಸುತ್ತೇವೆ ಇದು ಕಾಗದ ಅದನ್ನು ಹಿಡಿದಿಡಲು ನಾವು ಈ ಕ್ಲಿಪ್ ವ್ಯವಸ್ಥೆಯನ್ನು ಬಳಸುತ್ತೇವೆ ಅದನ್ನು ಬಿಗಿಯಾಗಿ ಹಿಡಿದಿಡಲು ನಮಗೆ ಈ ಕ್ಲಿಪ್ಗಳು ಬೇಕಾಗುತ್ತವೆ ಕೆಲವೊಮ್ಮೆ ಜನರು ಪಿನ್ಗಳನ್ನು ಸಹ ಬಳಸುತ್ತಾರೆ ಕೆಲವೊಮ್ಮೆ ಪೆನ್ಸಿಲ್ ಅನ್ನು ತೀಕ್ಷ್ಣಗೊಳಿಸಲು ನಮಗೆ ಮರಳು ಕಾಗದದ ಅಗತ್ಯವಿರುತ್ತದೆ ಮತ್ತು ಈ ಮರಳು ಕಾಗದದ ಮೇಲೆ ಸ್ವಲ್ಪ ವಿಶಾಲವಾದ ಗೆರೆಗಳನ್ನು ಮಾಡಲು ನಾವು ಸಾಮಾನ್ಯವಾಗಿ ಈ ಪೆನ್ಸಿಲ್ ಅನ್ನು ಉಜ್ಜುತ್ತೇವೆ ತೀಕ್ಷ್ಣವಾದ ಮೂಲೆಗಳನ್ನು ಹೊಂದಲು ನಾವು ಈ ಶಾರ್ಪನರ್ ಅನ್ನು ಬಳಸುತ್ತೇವೆ ಮತ್ತು ಶಿಫಾರಸು ಮಾಡಿದ ಎರೇಸರ್ ಸ್ಟೇಡ್ಲರ್ ಆಗಿದೆ ಇದು ಯಾವಾಗಲೂ ಈ ನಯವಾದ ರೀತಿಯ ಅಳಿಸುವಿಕೆಯನ್ನು ಹೊಂದಿರುತ್ತದೆ ಬೋಲ್ಡ್ ಶೀಟ್ ಪೆನ್ಸಿಲ್ಗಳು ಶಾರ್ಪನರ್ ಕ್ಲಿಪ್ಗಳು ಕಂಪಾಸ್ ವಿಭಾಜಕ ಮತ್ತು ಸೆಟ್ ಸ್ಕ್ವೇರ್ಗಳಂತಹ ಈ ಅಗತ್ಯ ರೇಖಾಚಿತ್ರಗಳ ನಂತರ ಅಕ್ಷರಗಳನ್ನು ಹೇಗೆ ಎಳೆಯುವುದು ಎಂಬುದು ಮೊದಲ ಉದ್ದೇಶವಾಗಿದೆ ಈ ವಿಭಾಗದಲ್ಲಿ ರೇಖಾಚಿತ್ರದಲ್ಲಿ ಒಳಗೊಂಡಿರುವ ಅಕ್ಷರಗಳ ಶೈಲಿಗಳನ್ನು ನಾವು ಒಳಗೊಳ್ಳುತ್ತೇವೆ ಅಕ್ಷರಗಳು ವರ್ಣಮಾಲೆಗಳು ಮತ್ತು ಅಂಕಿಗಳನ್ನು ಬರೆಯುವ ಶೈಲಿಯಾಗಿದೆ ಉದಾಹರಣೆಗೆ ನಾವು ದೊಡ್ಡ ಅಕ್ಷರಗಳಾದ A B C D ಮತ್ತು Z ರೀತಿಯ ವಸ್ತುಗಳನ್ನು ಮತ್ತು 0 1 2 3 ರಿಂದ 9 ರೀತಿಯ ಅಂಶಗಳನ್ನು ಬಳಸುತ್ತೇವೆ ಸಾಮಾನ್ಯವಾಗಿ ಇದನ್ನು ಹೆಚ್ಚಿನ ಫ್ರೀಹ್ಯಾಂಡ್ ಅಕ್ಷರಗಳನ್ನು ಶಿಫಾರಸು ಮಾಡಲಾಗುತ್ತದೆ ಮತ್ತು ಅದು ಗೋಥಿಕ್ ಶೈಲಿಯಲ್ಲಿದೆ ಈ ಶೈಲಿಯು ಸ್ಥಿರವಾದ ರೇಖೆಯನ್ನು ಒಳಗೊಂಡಿರಬೇಕು ದಪ್ಪವು ಬೇಸ್ಲೈನ್ಗೆ ಅಥವಾ ಓರೆಯಾದ ಗೋಥಿಕ್ಗೆ ಲಂಬವಾಗಿರುವ ಲಂಬವಾದ ಸ್ಟ್ರೋಕ್ಗಳೊಂದಿಗೆ ನೇರ ಗೋಥಿಕ್ ಆಗಿರುತ್ತದೆ ಆದ್ದರಿಂದ ನಾವು ನೇರ ಲಂಬ A ಅಥವಾ ಓರೆಯಾದ A ಅನ್ನು ಬಳಸುತ್ತೇವೆ ಇದು ಓರೆಯಾಗಿದ್ದರೆ 75 ಡಿಗ್ರಿ ಇರಬೇಕು ಮತ್ತು ಮಾರ್ಗಸೂಚಿ ಇರುತ್ತದೆ ಆ ಮಾರ್ಗಸೂಚಿಗಳಲ್ಲಿ ನಾವು ಯಾವುದೇ ಅಕ್ಷರಗಳನ್ನು ಬರೆಯುತ್ತೇವೆ ಅಕ್ಷರ ಎತ್ತರವನ್ನು ನಿಯಂತ್ರಿಸಲು ಸಾಮಾನ್ಯವಾಗಿ 3 ಮಿಲಿಮೀಟರ್ ಮಾರ್ಗಸೂಚಿಗಳನ್ನು ಬಳಸಲಾಗುತ್ತದೆ ಆದ್ದರಿಂದ ನಿಮ್ಮ ಅಕ್ಷರಗಳು 3 ಮಿಲಿಮೀಟರ್ಗಳಿಗಿಂತ ಕಡಿಮೆಯಿರಬೇಕು ಇದು ಎತ್ತರದ ದೊಡ್ಡ ಅಕ್ಷರಗಳಂತೆ ಮಾಡಿದರೆ ನಾವು 2 5 ಮಿಲಿಮೀಟರ್ಗಳನ್ನು ಬಳಸುತ್ತೇವೆ ಅದು ರೇಖೆಗಳ ದಪ್ಪದಂತೆಯೇ ಇದ್ದರೆ ನಾವು 0 18 ಮಿ ಮೀ ಅನ್ನು ಬಳಸುತ್ತೇವೆ ಅದನ್ನು ಅರ್ಥಮಾಡಿಕೊಳ್ಳಲು ಬಲಭಾಗದಲ್ಲಿ ನಾವು ಈ I ಅಕ್ಷರವನ್ನು ಹೊಂದಿದ್ದೇವೆ ಅದು h ನ ಎತ್ತರ ಮತ್ತು d ನ ಅಗಲವನ್ನು ಹೊಂದಿದೆ ಆದ್ದರಿಂದ ಇಲ್ಲಿ h 2 5 ಮಿಲಿಮೀಟರ್ ಮತ್ತು d 0 18 ಮಿಲಿಮೀಟರ್ ಆಗಿವೆ ಅಂತೆಯೇ ನಾವು ಸಣ್ಣ ಅಕ್ಷರಗಳನ್ನು ಬಳಸುತ್ತಿದ್ದರೆ ಒಬ್ಬರು 2 5 ಮಿಲಿಮೀಟರ್ 2 5 ಮಿಲಿಮೀಟರ್ ಅಥವಾ ಅದಕ್ಕಿಂತ ಕಡಿಮೆ ಬಳಸಬೇಕಾಗುತ್ತದೆ ಅಕ್ಷರಗಳ ನಡುವಿನ ಅಂತರ ಉದಾಹರಣೆಗೆ ಈ ಅಕ್ಷರ ಮತ್ತು ಆ ಅಕ್ಷರಗಳ ನಡುವೆ 0 35 ಮಿಲಿಮೀಟರ್ ಅಂತರವನ್ನು ಬಳಸಬೇಕಾಗುತ್ತದೆ ನಾವು 2 5 ಮಿಲಿಮೀಟರ್ ಮತ್ತು 0 18 ಮಿಲಿಮೀಟರ್ ಅನ್ನು ದಪ್ಪವಾಗಿ ಬಳಸುತ್ತಿದ್ದರೆ ಅಕ್ಷರದಿಂದ ಅಕ್ಷರದ ನಡುವಿನ ಅಂತರವು 0 35 ಮಿಲಿಮೀಟರ್ ಆಗಿರಬೇಕು ಮತ್ತು ಮೂಲ ಅಕ್ಷರಗಳ ಕನಿಷ್ಠ ಅಂತರದಂತಹ ಇತರ ಪ್ರಭೇದಗಳಿವೆ ಮತ್ತು ಪದಗಳ ನಡುವಿನ ಕನಿಷ್ಠ ಅಂತರವನ್ನು ಸಹ ಉಲ್ಲೇಖಿಸಲಾಗಿದೆ ಆ ರೀತಿಯ ಅಕ್ಷರಗಳ ಶೈಲಿಯೊಂದಿಗೆ ನಾವು ಮುಂದೆ ಹೋಗಿ ರೇಖಾಚಿತ್ರಗಳನ್ನು ಚಿತ್ರಿಸಬಹುದು ಮತ್ತು ಅವುಗಳನ್ನು ಪ್ರತಿನಿಧಿಸಬಹುದು ಶೈಲಿಯಲ್ಲಿರುವ ವಿಶಿಷ್ಟ ಅಕ್ಷರವು ಶೀರ್ಷಿಕೆ ಬ್ಲಾಕ್ಗಳು ಉಪಶೀರ್ಷಿಕೆಗಳು ಶೀರ್ಷಿಕೆಗಳು ಲೆಜೆಂಡ್ಸ್ ವೇಳಾಪಟ್ಟಿಗಳು ವಸ್ತು ಪಟ್ಟಿಗಳಂತಹ ಟಿಪ್ಪಣಿಗಳಿಗೆ ಬರೆಯುವುದನ್ನು ಒಳಗೊಂಡಿರುತ್ತದೆ ಉದಾಹರಣೆಗೆ ಇದು ಶೀರ್ಷಿಕೆ ಬ್ಲಾಕ್ ಆಗಿದ್ದರೆ ನಾವು 10 ಮಿಲಿಮೀಟರ್ ರೀತಿಯ ಅಕ್ಷರಗಳನ್ನು ಬಳಸುತ್ತೇವೆ ಶೀರ್ಷಿಕೆ ರೇಖಾಚಿತ್ರಗಳಿಗೆ ನಾವು 6 ಮಿಲಿಮೀಟರ್ ರೀತಿಯ ವಸ್ತುಗಳನ್ನು ಬಳಸುತ್ತೇವೆ ಯಾವುದೇ ಉಪಶೀರ್ಷಿಕೆಗಳಿಗೆ ನಾವು 3 ಮಿಲಿಮೀಟರ್ ಅನ್ನು ಬಳಸುತ್ತೇವೆ ಮತ್ತು ಯಾವುದೇ ಟಾಲರೆನ್ಸಸ್ ಮತ್ತು ಇತ್ಯಾದಿಗಳಿಗೆ ಅದನ್ನು 2 ಮಿಲಿಮೀಟರ್ ಪರಿಭಾಷೆಯಲ್ಲಿ ಪ್ರತಿನಿಧಿಸುತ್ತೇವೆ ಇಂದಿನ ತರಗತಿಯಲ್ಲಿ ನಾವು ರೇಖಾಚಿತ್ರಗಳನ್ನು ಮತ್ತು ಈ ರೇಖಾಚಿತ್ರಗಳ ಅಕ್ಷರಗಳನ್ನು ಒಳಗೊಂಡೆವು ಮುಂದಿನ ತರಗತಿಯಲ್ಲಿ ರೇಖಾಚಿತ್ರದಲ್ಲಿ ಒಳಗೊಂಡಿರುವ ವಿನ್ಯಾಸಗಳು ನಾವು ನಿರ್ಮಿಸಬಹುದಾದ ಜ್ಯಾಮಿತೀಯ ವಕ್ರಾಕೃತಿಗಳು ಮತ್ತು ಆಯಾಮ ಮತ್ತು ಟಾಲರೆನ್ಸಗಳನ್ನು ಹೇಗೆ ಪ್ರತಿನಿಧಿಸಬೇಕು ಎಂಬುದರ ಕುರಿತು ನಾವು ಕಲಿಯುತ್ತೇವೆ ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ನೋಡುತ್ತೇನೆ